ಸಾಮಾನ್ಯೀಕರಿಸಿದ ಫೋರಿಯರ್ ಸರಣಿ ಕಳೆದ ವೀಡಿಯೊದಲ್ಲಿ ನಾವು ಆವರ್ತಕ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ ಮತ್ತು ಸಿಂಗುಲರ್ ಸ್ಟರ್ಮ್ ಲಿಯೋವಿಲ್ಲೆ ಸಿಸ್ಟಮ್ ಅನ್ನು ವ್ಯಾಖ್ಯಾನಿಸಿದ್ದೇವೆ ನಾವು ಡಿಫರೆನ್ಷಿಯಲ್ ಆಪರೇಟರ್ L Lyλy ಅನ್ನು ಐಗನ್ ಮೌಲ್ಯ ಸಮಸ್ಯೆಯಾಗಿ ಹೊಂದಿದ್ದೇವೆ ನಾವು ಗಡಿ ಷರತ್ತುಗಳನ್ನು ಕೊನೆಯ ಹಂತಗಳಲ್ಲಿ ಒಂದೇ ರೀತಿಯಾಗಿರುವಂತೆ ಒದಗಿಸಿದ್ದೇವೆ ಅವುಗಳು ಮತ್ತು ಅದರ ವ್ಯುತ್ಪನ್ನಗಳು ಸಹ ಕೊನೆಯ ಹಂತದಲ್ಲಿ ಒಂದೇ ಆಗಿರುತ್ತವೆ p ಎರಡನೇ ಕ್ರಮಾಂಕದ ಗುಣಾಂಕ ಆಗಿದ್ದರೆ ಮಾತ್ರ p ಕೊನೆಯ ಹಂತದಲ್ಲಿ ಅಂದರೆ pa ಸಹ ಆವರ್ತಕ ಅಂದರೆ papb ಮತ್ತು ಅವು ಶೂನ್ಯವಲ್ಲ ಅಂಥ ಸಂದರ್ಭದಲ್ಲಿ ನೀವು ಈ ಆವರ್ತಕ ಗಡಿ ಷರತ್ತುಗಳನ್ನು ವಿವರಿಸುವಾಗ ಭೇದಾತ್ಮಕ ಸಮೀಕರಣಗಳ ವ್ಯವಸ್ಥೆಯು ಆವರ್ತಕ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯಾಗಿ ಪರಿಣಮಿಸುತ್ತದೆ L ಈ ಸಂದರ್ಭದಲ್ಲಿ ಮತ್ತೆ ಹರ್ಮಿಟಿಯನ್ ಅಥವಾ ಸ್ವಯಂ ಹೊಂದಾಣಿಕೆ ಅಥವಾ ಓರೆಯಾದ ಸಮ್ಮಿತೀಯವಾಗಿರುತ್ತದೆ ಆಂತರಿಕ ಉತ್ಪನ್ನ ಅಥವಾ ಚುಕ್ಕೆ ಉತ್ಪನ್ನ ಒಂದೇ ಆಗಿರುತ್ತದೆ ಯಾವಾಗ p0 ಅಥವಾ p0 ಅಥವಾ ಇವೆರಡೂ 0 ಆದಾಗ ಸಿಂಗುಲರ್ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆ ಏನೆಂದು ನಾವು ನೋಡಿದ್ದೇವೆ ಈ ಪ್ರತಿಯೊಂದು ಸಂದರ್ಭಗಳಲ್ಲಿ ನಾವು ಒದಗಿಸಬೇಕಾದ ಗಡಿ ಷರತ್ತುಗಳು ಯಾವುವು ಎಂಬುದನ್ನು ನಾವು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಆಪರೇಟರ್ ಡಿಫರೆನ್ಷಿಯಲ್ L ಅನ್ನುವುದು ಹರ್ಮಿಟಿಯನ್ ಅಥವಾ ಸ್ವಯಂ ಹೊಂದಾಣಿಕೆ ಅಥವಾ ಓರೆ ಸಮ್ಮಿತೀಯ ಆಗುತ್ತದೆ ಸಿಂಗುಲರ್ ಆವರ್ತಕ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ ಈ ಸರಳ ಸಮೀಕರಣವನ್ನು ಪರಿಗಣಿಸಿ y λy0 axb ಸಾಮಾನ್ಯವಾಗಿ ಫೋರಿಯರ್ ಸರಣಿಗಾಗಿ ಡೊಮೇನ್ 0 x 2π ಆಗಿರಬಹುದು ಗಡಿ ಷರತ್ತುಗಳು ya yಇದು ಆವರ್ತಕ ವ್ಯವಸ್ಥೆಯಾಗಿದೆ ಹಾಗೆಯೇ ya y ಈ ಗಡಿ ಷರತ್ತುಗಳು ಈ ಆವರ್ತಕ ಸ್ಟರ್ಮ್ ಲಿಯೋವಿಲ್ಲೆ ವ್ಯವಸ್ಥೆಯನ್ನು ಮಾಡುತ್ತವೆ ಭೇದಾತ್ಮಕ ಸಮೀಕರಣವನ್ನು ಐಗನ್ ಮೌಲ್ಯ ಸಮಸ್ಯೆ ಎಂದು ಬರೆಯಬೇಕು ಅಂದರೆ Lyλyಇಲ್ಲಿ L ಅನ್ನು ಈ ಕೆಳಗಿನಂತೆ ಬರೆಯಬಹುದು L 1w ddx pxddxq wx1 px1 non zero ಇಲ್ಲಿ pxpapb0 ಮತ್ತು qx0 ಎಂದು ಪರಿಗಣಿಸಿ L 11 ddx 1 ddx0 ಈ ವ್ಯವಸ್ಥೆಯು ಆವರ್ತಕವಾಗಿದೆ ಮತ್ತು ನಿಮಗೆ ಈ ಗಡಿ ಷರತ್ತುಗಳಿವೆ ಈ ರೀತಿಯ ಆಪರೇಟರ್ಗಳು ಸ್ವಯಂ ಹೊಂದಾಣಿಕೆ ಅಥವಾ ಹರ್ಮಿಟಿಯನ್ ಆಗಿರುತ್ತವೆ ಡಾಟ್ ಉತ್ಪನ್ನವು ಎಂದಿನಂತೆಯೇ ಇರುತ್ತದೆ ಏಕೆಂದರೆ ನಾವು ಇಲ್ಲಿ wx ಅನ್ನು ನೋಡುತ್ತೇವೆ ಮತ್ತು wx1 ಇದೆ ಆದ್ದರಿಂದ ನೀವು ಭೇದಾತ್ಮಕ ಸಮೀಕರಣದ ನಿಮ್ಮ ಡೊಮೇನ್ ಆಗಿರುವ a ನಿಂದ b ಗೆ ಈ ಕೆಳಗಿನ ಸಮೀಕರಣ ಬರೆಯಿರಿ ⟨f g⟩abfxg dx ಈಗ ನೀವು ಸಿಸ್ಟಮ್ನ ಐಗನ್ ಮೌಲ್ಯಗಳು ಮತ್ತು ಐಗನ್ ಕಾರ್ಯಗಳನ್ನು ಕಂಡುಹಿಡಿಯಬೇಕು ಏಕೆಂದರೆ ಇವು ಆವರ್ತಕ ಗಡಿ ಷರತ್ತು ಗಳು ಮತ್ತು ಇದು ಐಗನ್ ಮೌಲ್ಯ ಸಮಸ್ಯೆ ರೂಪದಲ್ಲಿದೆ L ಹರ್ಮಿಟಿಯನ್ ಆಗಿದೆ ಏಕೆಂದರೆ ಗಡಿ ಷರತ್ತುಗಳು ನಿಯತಕಾಲಿಕವಾಗಿ λ ಯಾವಾಗಲೂ ನೈಜ ಮೌಲ್ಯಗಳನ್ನು ತೆಗೆದುಕೊಳ್ಳುವುದನ್ನು ಸೂಚಿಸುತ್ತವೆ ಆದ್ದರಿಂದ λ0 λ0 λ0 ಈ ಮೂರು ಪ್ರಕರಣಗಳನ್ನು ಪರಿಗಣಿಸಬೇಕು ಆದ್ದರಿಂದ μ2 μ0 λ μ2 μ0 ಪ್ರಕರಣ 1 λ0 ಈ ಸಂದರ್ಭದಲ್ಲಿ ಭೇದಾತ್ಮಕ ಸಮೀಕರಣವು ಹೀಗೆ ಆಗುತ್ತದೆ y 2y0 ನಾವು ಕೊನೆಯ ವೀಡಿಯೊದಲ್ಲಿ ನೋಡಿದಂತೆಯೇ ಇಲ್ಲಿ ಸಂಯೋಜಿಸಿದ ನಂತರ ಸಾಮಾನ್ಯ ಪರಿಹಾರವನ್ನು ಹೀಗೆ ಬರೆಯಬಹುದು yxc1cos xc2sin μx ಇಲ್ಲಿ c1 c2 ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ಹಾಗೆಯೇ yx ekx k220 k±iμ ಇದಕ್ಕೆ ಸಾಮಾನ್ಯ ಪರಿಹಾರವೆಂದರೆ yxc1 eiμxc2 e iμx ಆದ್ದರಿಂದ eiμx ಮತ್ತು e iμxಎರಡು ರೇಖೀಯ ಸ್ವತಂತ್ರ ಪರಿಹಾರಗಳಾಗಿವೆ ಆದ್ದರಿಂದ ಅವುಗಳ ಮೊತ್ತ ಮತ್ತು ವ್ಯತ್ಯಾಸವು ಅನುಕ್ರಮವಾಗಿ cos x ಮತ್ತು sin μx ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಅವುಗಳು ರೇಖಾತ್ಮಕವಾಗಿ ಸ್ವತಂತ್ರವಾಗಿರುವುದನ್ನು ಸೂಚಿಸುತ್ತವೆ ಇದು ಸಾಮಾನ್ಯ ಪರಿಹಾರವಾಗಿದೆ ಈಗ ನಾವು ಗಡಿ ಷರತ್ತುಗಳನ್ನು ಅನ್ವಯಿಸುತ್ತೇವೆ i yayb ಇದರಿಂದ ನಮಗೆ ಹೀಗೆ ಸಮೀಕರಣಗಳು ಸಿಗುತ್ತವೆ

ಈಗ ನಾವು ಈ ಕೆಳಗಿನಂತೆ ಅನ್ವಯಿಸುತ್ತೇವೆ ii y y ಇದರಿಂದ ನಮಗೆ ಹೀಗೆ ಈ ಕೆಳಗಿನ ಸಮೀಕರಣಗಳು ಸಿಗುತ್ತವೆ

ಐಗನ್ ಮೌಲ್ಯ ಐಗನ್ ಕಾರ್ಯವನ್ನು ಪಡೆಯಲು ನಾವು ಶೂನ್ಯವಲ್ಲದ ಪರಿಹಾರವನ್ನು ಹುಡುಕುತ್ತಿದ್ದೇವೆ ವೆಕ್ಟರ್ ಪರಿಹಾರವಾಗಿ ಮತ್ತು c2 ಎರಡೂ 0 ಆಗಿರಬಾರದು 1 ಮತ್ತು 2 ಸಮೀಕರಣಗಳಿಂದ ಇದನ್ನು ಒಂದು ವ್ಯವಸ್ಥೆಯಾಗಿ ಪರಿಗಣಿಸಲಾಗಿದೆ ನಾವು ಸಮೀಕರಣಗಳ ವ್ಯವಸ್ಥೆಯನ್ನು 1 ಮತ್ತು 2 ಮಾತೃಕೆ ರೂಪದಲ್ಲಿ ಪುನಃ ಬರೆಯುತ್ತೇವೆ

ಇದು ಯಾವಾಗಲೂ ಧನಾತ್ಮಕವಾಗಿರುವುದರಿಂದ ಎರಡೂ ಸಮೀಕರಣಗಳಲ್ಲಿ ರದ್ದುಗೊಳಿಸಲಾಗಿದೆ ಈಗ ಶೂನ್ಯವಲ್ಲದ ಪರಿಹಾರವನ್ನು ಪಡೆಯಲು ನಮಗೆ ವೆಕ್ಟರ್ c c1 c2 ≠ 0 0 ಅಗತ್ಯವಿದೆ ಆದ್ದರಿಂದ ಕೆಳಗಿನಂತೆ ವ್ಯಾಖ್ಯಾನಿಸಲಾದ ಮ್ಯಾಟ್ರಿಕ್ಸ್ A ಯ ಡಿಟರ್ಮಿನಂಟ್ 0 ಆಗಿರಬೇಕು A0 ನಾವು ಡಿಟರ್ಮಿನಂಟ್ ಅನ್ನು ಪರಿಹರಿಸುವುದರಿಂದ ನಮಗೆ ಈ ಕೆಳಗಿನಂತೆ ಸಿಗುತ್ತವೆ 2 a sin b20 ಇದರಿಂದ 2 2cos a cos b 2sin a sin b0 ಇದರಿಂದ 1 cos a cos bsin a sin b0 ಇದರಿಂದ 1 cos 0 ಈ ಸಂಬಂಧದಿಂದ ನಾನು ಯಾವ ಮೌಲ್ಯಗಳನ್ನು ಪಡೆಯಬಹುದು ಎಂದು ನಾವು ನೋಡಬೇಕು ಅದಕ್ಕಾಗಿ ನಾವು ಮೇಲಿನ ಸಮೀಕರಣವನ್ನು ಹೀಗೆ ಮರುಹೊಂದಿಸಬಹುದು cos 1 |A| ಸೊನ್ನೆ ಆಗುವ ಮೌಲ್ಯಗಳನ್ನು ಕಂಡುಕೊಳ್ಳೋಣ b a2nπ n123 μ0 ಮತ್ತು n ಮೌಲ್ಯವು 0 ಆಗಿರಬಾರದ್ದರಿಂದ μ2nπ ಒಮ್ಮೆ ನೀವು μ ಪಡೆದುಕೊಂಡರೆ ನಮಗೆ ಐಗನ್ ಮೌಲ್ಯಗಳಿವೆ λ24n222 ಈಗ ಐಗನ್ ಅನುಗುಣವಾದ ಕಾರ್ಯ ಎಂದರೇನು ಹಾಗಾಗಿ ಐಗನ್ ಕಾರ್ಯಗಳನ್ನು ನಾನು ಹೇಗೆ ಪಡೆಯುವುದು ಮೂಲಭೂತವಾಗಿ ಶೂನ್ಯವಲ್ಲದ ಪರಿಹಾರ ಯಾವುದು ಎಂದು ನೀವು ನೋಡಬೇಕು ಶೂನ್ಯವಲ್ಲದ ಪರಿಹಾರವನ್ನು ಪಡೆಯಲು ಪರಿಹರಿಸದೆ ಮೊದಲು ಇದನ್ನು 1 ಮತ್ತು 2 ಸಮೀಕರಣಗಳನ್ನು ಪರಿಹರಿಸಲು ನೀವು ಪ್ರಯತ್ನಿಸಿದರೆ ಬಳಸಿದರೆ μ2nπb a ಮತ್ತು ಐಗನ್ ಮೌಲ್ಯ λ24n222 ಆಗಿರಬೇಕು ಮತ್ತು n 1234 ಐಗನ್ ಕಾರ್ಯವನ್ನು ಪಡೆಯಲು ನೀವು ನಿರ್ದಿಷ್ಟ ಶೂನ್ಯವಲ್ಲದ ಪರಿಹಾರವನ್ನು ಹೊಂದಿರಬೇಕು ನಾವು ಈ ಎರಡು ಸಮೀಕರಣಗಳನ್ನು ಅಂದರೆ ಸಮೀಕರಣ 1 ಮತ್ತು ಸಮೀಕರಣ 2 ನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಸಮೀಕರಣ 2 ರಿಂದ ನೀವು c 1 ಅನ್ನು c 2ವಿನ ಅಥವಾ c 2ಅನ್ನು c 1 ಪ್ರಕಾರ ಪಡೆಯಬಹುದು ಆದ್ದರಿಂದ 1 ನೇ ಸಮೀಕರಣದಿಂದ ಆರಂಭಿಸೋಣ ನೀವು c 1 ರಂತೆ c 2 ಅನ್ನು ಈ ಕೆಳಗಿನಂತೆ ಬರೆಯಬಹುದು ನೆಯ ಸಮೀಕರಣದಿಂದ c2c1sin μa sin⁡μbcos μa cos⁡μb ಈಗ ಇದನ್ನು ಮೇಲಿನ ಸಮೀಕರಣ ರಲ್ಲಿ ಬದಲಿಸಿ ನಾವು ಈ ಕೆಳಗಿನಂತೆ ಪಡೆಯುತ್ತೇವೆ c1cos μa cos μb c1sin μa sin μb cos μa cos μb sin μa sin μb 0 ಆದ್ದರಿಂದ ಇದು ಈ ಕೆಳಗಿನಂತೆ ಸೂಚಿಸುತ್ತದೆ c1cos μa cos μb cos μa cos μb 2sin μa sin μb 20 μ2nπb a ನ ಎಲ್ಲಾ ಮೌಲ್ಯಗಳಿಗೆ cos μa cos μb ≠ 0 ಅಥವಾ sin μa sin μb ≠0 if a≠b ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಹಿಂದಿನ ಸಮೀಕರಣವು ಈ ಕೆಳಗಿನಂತೆ ಆಗುತ್ತದೆ

sin μb 0 2c1cos μa cos μb 1 cos μb a 0 μ2nπb a ನ ಮೌಲ್ಯ ಈ ಕೆಳಗಿನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ 1 cos μ 0 ಇದರರ್ಥ ⟹2c1cos μa cos μb ≠0 ಇದು c1ಅನಿಯಂತ್ರಿತವಾಗಿದೆ ಎಂದು ಸೂಚಿಸುತ್ತದೆ ಮತ್ತು ಈ ಸಂಬಂಧವು ನಿಜವಾಗಿದೆ ನಾವು c1 ಪ್ರಕಾರ c2 ಅನ್ನು ವ್ಯಕ್ತಪಡಿಸುವ ಮೂಲಕ ಮೇಲಿನ ಸಮೀಕರಣವನ್ನು ಲೆಕ್ಕಾಚಾರ ಮಾಡಿದಂತೆ ಅದೇ ರೀತಿ ನೀವು c1 ಅನ್ನು c2 ಪದಗಳ ಪ್ರಕಾರ ಈ ಕೆಳಗೆ ತೋರಿಸಿರುವಂತೆ ವ್ಯಕ್ತಪಡಿಸುತ್ತೀರಿ c1c2cos μa cos⁡μbsin μa sin⁡μb ಈಗ ಮೇಲಿನ ಸಮೀಕರಣ ಅನ್ನು ಬದಲಿಸಿ ನಾವು ಹೀಗೆ ಪಡೆಯುತ್ತೇವೆ ಅಥವಾ c2sinμa sin μb c2cos μa cos μb 2sin μa sin μb 0 2c2sin μa sin μb 1 cos μb a 0 cos μ0 ಮತ್ತು sin μa sin μb ≠0 ಇದುc2 ಸಹ ಅನಿಯಂತ್ರಿತವಾಗಿರುವುದನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಕಂಡುಕೊಂಡದ್ದು c2 ಮತ್ತು c2 ಇವೆರಡೂ ನಿಮ್ಮ ಸಾಮಾನ್ಯ ಪರಿಹಾರದಲ್ಲಿ ಅನಿಯಂತ್ರಿತವಾಗಿವೆ yxc1cos μx c2 sin⁡μx ಆದ್ದರಿಂದ ನೀವು c11c20 ಅನ್ನು ಆರಿಸಿದರೆ ಸಾಮಾನ್ಯ ಪರಿಹಾರ ಈ ಕೆಳಗಿನಂತೆ ನೀಡುತ್ತದೆ

ಇದು ಒಂದು ಶೂನ್ಯವಲ್ಲದ ಪರಿಹಾರ ಮತ್ತು ರೇಖೀಯವಾಗಿ ಸ್ವತಂತ್ರವಾಗಿದೆ ನೀವು c10c21 ಅನ್ನು ಆರಿಸಿದರೆ ಸಾಮಾನ್ಯ ಪರಿಹಾರ ಈ ಕೆಳಗಿನಂತೆ ನೀಡುತ್ತದೆ

ಇದು ಇನ್ನೊಂದು ಶೂನ್ಯವಲ್ಲದ ಪರಿಹಾರ ಮತ್ತು ರೇಖೀಯವಾಗಿ ಸ್ವತಂತ್ರವಾಗಿದೆ ಏಕೆಂದರೆ ಶೂನ್ಯವಲ್ಲದ ಪರಿಹಾರವು ರೇಖೀಯವಾಗಿ ಸ್ವತಂತ್ರವಾಗಿರುವುದರಿಂದ ಹೀಗಾಗುತ್ತದೆ ಆದ್ದರಿಂದ ನೀವು ಹೊಂದಿರುವುದು ಐಗನ್ ಮೌಲ್ಯಗಳು n123 4 ಐಗನ್ ಮೌಲ್ಯಗಳು n4n222 ಮೇಲಿನ ಐಗನ್ ಮೌಲ್ಯಗಳಿಗೆ ಅನುಗುಣವಾದ ಐಗನ್ ಕಾರ್ಯಗಳು ಹೀಗಿವೆ sin 2πnb a x cos 2πnb a x ಆದ್ದರಿಂದ ನೀವು ಒಂದೇ ಐಗನ್ ಮೌಲ್ಯಕ್ಕೆ ಎರಡು ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಹೊಂದಿದ್ದೀರಿ ಅವರು ಆರ್ಥೋಗೋನಲ್ ಆಗಿದ್ದಾರೋ ಇಲ್ಲವೋ ಎಂದು ಈಗ ನೀವು ತಿಳಿದುಕೊಳ್ಳಲು ಬಯಸುತ್ತೀರಿ ಅದು ಆರ್ಥೋಗೋನಲ್ ಆಗಿದ್ದರೆ ಒಳ್ಳೆಯದು ಆದರೆ ಅದು ಆರ್ಥೋಗೋನಲ್ ಅಲ್ಲದಿದ್ದರೆ ನೀವು ಅವರನ್ನು ಗ್ರಾಮ್ ಸ್ಮಿತ್ ಪ್ರಕ್ರಿಯೆಯಿಂದ ಆರ್ಥೋಗೋನಲ್ ಮಾಡಬಹುದು ವಾಸ್ತವವಾಗಿ ಈ ಉದಾಹರಣೆಯಲ್ಲಿ ಅವು ಸ್ವಯಂಚಾಲಿತವಾಗಿ ಆರ್ಥೋಗೋನಲ್ ಆಗಿರುತ್ತವೆ ಮತ್ತು ಈ ಡಾಟ್ ಉತ್ಪನ್ನದೊಂದಿಗೆ ನೀವು ಪರಿಶೀಲಿಸಬಹುದು

cos 2nπb ax dx ಇದು ರೇಖೀಯ ಆಪರೇಟರ್ Ly λy ಅನ್ನು ಆಧರಿಸಿದ ಡಾಟ್ ಉತ್ಪನ್ನವಾಗಿದೆ ಅಂದರೆ abfgdx ಆದರೆ ಇವೆಲ್ಲವೂ ನಿಜವಾದ ಮೌಲ್ಯದ ಕಾರ್ಯಗಳಾಗಿವೆ ಆದ್ದರಿಂದ ನೀವು g ಬಗ್ಗೆ ಚಿಂತಿಸಬೇಕಾಗಿಲ್ಲ ಆದ್ದರಿಂದ ಮೇಲಿನ ಅಭಿವ್ಯಕ್ತಿಯನ್ನು ಹೀಗೆ ಪುನಃ ಬರೆಯಬಹುದು absin 2nπb a x cos 2nπb ax dx12absin 4nπb a x dx b a8nπ cos 4nπb a x|ab b a8nπ cos 4nπb a b cos 4nπb a a ಈಗ A4nπb ab B4nπb aa ಎಂದಿರಲಿ ಆದ್ದರಿಂದ A B 4nπ ∵cosA cosB cosB4nπ cos B cos B cos B 0 ∴ cos 4nπb a b cos 4nπb a a0 ಮತ್ತು b a8nπ cos 4nπb a b cos 4nπb a a0 ಆದ್ದರಿಂದ ಸ್ಪಷ್ಟವಾಗಿ ಈ ಕೆಳಗಿನ ಕಾರ್ಯಗಳು ಅಂದರೆ sin 2πnb a x cos 2πnb a x ಸ್ವಯಂಚಾಲಿತವಾಗಿ ಆರ್ಥೋಗೋನಲ್ ಆಗಿರುತ್ತವೆ ಆದ್ದರಿಂದ ಇವುಗಳು ಪ್ರತಿ n ಗೆ ಐಗನ್ ಕಾರ್ಯಗಳೆಂದು ನಾವು ಹೇಳಬಹುದು ಮತ್ತು ಅವೆಲ್ಲವೂ λ 0 ಇದ್ದಾಗ ಆರ್ಥೋಗೋನಲ್ ಆಗಿರುತ್ತವೆ ಮುಂದಿನ ವಿಡಿಯೋದಲ್ಲಿ ನಾವು ಇತರ ಪ್ರಕರಣಗಳನ್ನು ನೋಡುತ್ತೇವೆ ಧನ್ಯವಾದಗಳು